ಮುಂದಿನ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸದಲ್ಲಿ ನಾನು mbed C ಪ್ರೊಗ್ರಾಮಿಂಗ್ ಪರಿಸರದ ಬಗ್ಗೆ ಮಾತನಾಡುತ್ತೇನೆ ನಾನು mbed C ಪ್ರೋಗ್ರಾಮಿಂಗ್ ಪರಿಸರವನ್ನು ಪರಿಚಯಿಸುತ್ತೇನೆ ಮತ್ತು ಈ ಪರಿಸರವನ್ನು ಬಳಸಿಕೊಂಡು ನೀವು ಹೇಗೆ ಪ್ರೋಗ್ರಾಂ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ನಾನು ಹೇಳಿದಂತೆ mbed C ಪರಿಸರವನ್ನು ಪರಿಚಯಿಸುತ್ತೇನೆ ಮತ್ತು ಪ್ರೋಗ್ರಾಂಗಳನ್ನು ರಚಿಸಲು ಕಂಪೈಲ್ ಮಾಡಲು ಮತ್ತು ಚಲಾಯಿಸಲು ಅಗತ್ಯವಾದ ಹಂತಗಳನ್ನು ನಿಮಗೆ ತೋರಿಸುತ್ತೇನೆ ಮೊದಲನೆಯದಾಗಿ Mbed C ಎಂದರೇನು ಇದು ಎಂಬೆಡೆಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಆಗಿದ್ದು ಬಳಕೆದಾರರು ಮೈಕ್ರೊಕಂಟ್ರೋಲರ್ ಬೋರ್ಡ್ ನಿರ್ದಿಷ್ಟ ಲೈಬ್ರರಿಯೊಂದಿಗೆ C ಬಳಸಿ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಬಹುದು ಪ್ರೋಗ್ರಾಂ ಅನ್ನು ಕಂಪೈಲ್ ಮಾಡಲಾಗುತ್ತದೆ ಮತ್ತು ಡೆವಲಪ್ಮೆಂಟ್ ಬೋರ್ಡ್ಗಳಲ್ಲಿ ಡೌನ್ಲೋಡ್ ಮಾಡಲಾಗುತ್ತದೆ STM32F401 ನ್ಯೂಕ್ಲಿಯೊ ARM ಅಭಿವೃದ್ಧಿ ಮಂಡಳಿಯ ಉದಾಹರಣೆಯನ್ನು ಬಳಸಿಕೊಂಡು ನಾವು ಪ್ಲಾಟ್ಫಾರ್ಮನ್ನು ವಿವರಿಸುತ್ತೇವೆ ಈ ನಿರ್ದಿಷ್ಟ ಬೋರ್ಡ್ ಅನ್ನು ಬಳಸುವುದಕ್ಕಾಗಿ ನೀವು ನೋಂದಾಯಿಸಿಕೊಳ್ಳಬೇಕು ಮತ್ತು ಅಲ್ಲಿರುವ ಕೆಲವು ಕ್ರಿಯಾತ್ಮಕತೆಗಳನ್ನು ಸಹ ನೀವು ಪರಿಶೀಲಿಸಬೇಕು ಮೊದಲ ಅವಶ್ಯಕತೆಯೆಂದರೆ ನೀವು ಈ ಬೋರ್ಡ್ ಅನ್ನು ತೆಗೆದುಕೊಂಡು ಡ್ರೈವರ್ ಅನ್ನು ಸ್ಥಾಪಿಸಬೇಕು ನಿಮಗೆ ಯುಎಸ್ಬಿ ಮಿನಿ ಟು ಯುಎಸ್ಬಿ ಟೈಪ್ ಬಿ ಕನೆಕ್ಟರ್ ಅಗತ್ಯವಿದೆ ನೀವು ಈ ಭಾಗವನ್ನು ಇಲ್ಲಿ ಸಂಪರ್ಕಿಸುತ್ತೀರಿ ಮತ್ತು ಇದನ್ನು ನಿಮ್ಮ ಪಿಸಿ ಅಥವಾ ಲ್ಯಾಪ್ಟಾಪ್ಗೆ ಸಂಪರ್ಕಿಸಲಾಗುತ್ತದೆ ನೀವು ಮಾಡಬೇಕಾದ ಮೊದಲ ವಿಷಯ ಇದು ಮತ್ತು ಡೆವಲಪ್ಮೆಂಟ್ ಬೋರ್ಡಿಗಾಗಿ ನಾನು ಹೇಳಿದಂತೆ ನಾವು ಆನ್ಲೈನ್ ಕಂಪ್ಲೈಯರ್ ಅನ್ನು ಬಳಸುತ್ತೇವೆ ಆದ್ದರಿಂದ ನೀವು mbed ನಲ್ಲಿ ಖಾತೆಯನ್ನು ರಚಿಸಬೇಕಾಗಿದೆ ಈಗ ಹೇಗೆ ಪ್ರಾರಂಭಿಸುವುದು ಪ್ರದರ್ಶನದ ನಂತರ ಈ ಕೋರ್ಸ್ನಲ್ಲಿ ನಾವು ನಮ್ಮ ಯೋಜನೆಗಳನ್ನು ಕಂಪೈಲ್ ಮಾಡಲು httpdeveloper mbed org ನಲ್ಲಿರುವ ಆನ್ಲೈನ್ ಕಂಪೈಲರ್ ಅನ್ನು ಬಳಸುತ್ತೇವೆ ನಾವು ನಮ್ಮ ಪ್ರೋಗ್ರಾಂ ಅನ್ನು ಸಿ ಅಥವಾ ಪೈಥಾನ್ನಲ್ಲಿ ಬರೆಯಬಹುದು ಆದರೆ ನಿರ್ದಿಷ್ಟವಾಗಿ ನಾವು ಸಿ ನಲ್ಲಿ ಬರೆಯುತ್ತೇವೆ ಎಸ್ಟಿಎಂ32 ಡ್ರೈವರ್ ಅನ್ನು ಮೊದಲು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಸ್ಥಾಪಿಸಬೇಕು ನಂತರ ನಾವು ಇದನ್ನು ಬಳಸಿಕೊಂಡು ಸಾಫ್ಟ್ವೇರ್ ಅಭಿವೃದ್ಧಿಯನ್ನು ಪ್ರದರ್ಶಿಸುತ್ತೇವೆ ನಿಮಗೆ ಯುಎಸ್ಬಿ ಕೇಬಲ್ ಅಗತ್ಯವಿದೆಯೆಂದು ದಯವಿಟ್ಟು ನೆನಪಿಡಿ ನಿಮ್ಮ ಆನ್ಲೈನ್ ಕಂಪ್ಲೈಯರ್ ಇರುವ ಸ್ಥಳಕ್ಕೆ ನೀವು ಹೋಗಬೇಕು ಮತ್ತು ಎಸ್ಟಿಎಂ ಡ್ರೈವರ್ ಅನ್ನು ಸ್ಥಾಪಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಎಸ್ಟಿಎಂ ಡ್ರೈವರ್ನ ಸ್ಥಾಪನೆಯು ಸಾಕಷ್ಟು ಸರಳವಾಗಿದೆ ನೀವು ಮಾಡಬೇಕಾಗಿರುವುದು ನೀವು ಈ ನಿರ್ದಿಷ್ಟ URL ಗೆ ಹೋಗಬೇಕು ನೀವು ಇದನ್ನು ಡೌನ್ಲೋಡ್ ಮಾಡಬೇಕಾಗುತ್ತದೆ ತದನಂತರ ನೀವು ಕೆಲವು ಮೂಲಭೂತ ವಿವರಗಳನ್ನು ಒದಗಿಸಬೇಕು ನಂತರ ಡ್ರೈವರನ್ನು ಜಿಪ್ ಬಂಡಲ್ ಆಗಿ ಡೌನ್ಲೋಡ್ ಮಾಡಲಾಗುತ್ತದೆ ಡೌನ್ಲೋಡ್ ಮಾಡಿದ ಜಿಪ್ ಫೈಲ್ ಅನ್ನು ಹೊರತೆಗೆಯಿರಿ ಮತ್ತು ಈ ನಿರ್ದಿಷ್ಟ ಫೈಲ್ ಅನ್ನು 32 ಬಿಟ್ ಯಂತ್ರಕ್ಕಾಗಿ ಸ್ಥಾಪಿಸಿ ಅಥವಾ ಅದು 64 ಬಿಟ್ ಯಂತ್ರವಾಗಿದ್ದರೆ ಇದನ್ನು ಡೌನ್ಲೋಡ್ ಮಾಡಿ ಇದು ಒಂದು ಪ್ರಮುಖ ಹೆಜ್ಜೆ ಈ ನಿರ್ದಿಷ್ಟ ಸಾಧನವನ್ನು ಬಳಸುವ ಮೊದಲು ನೀವು ಡ್ರೈವರ್ಗಳನ್ನು ಸರಿಯಾಗಿ ಸ್ಥಾಪಿಸಬೇಕು ನಂತರ ಅನುಸ್ಥಾಪನೆಯನ್ನು ಪರಿಶೀಲಿಸೋಣ ಇದು ಮುಗಿದ ನಂತರ ಈ STM32 ಕಿಟ್ ಅನ್ನು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ಗೆ ಸಂಪರ್ಕಿಸಿ ಡಿವೈಸ್ ಮ್ಯಾನೇಜರ್ಗೆ ಹೋಗಿ ಮತ್ತು ಪೋರ್ಟ್ ಸಂಖ್ಯೆಯನ್ನು ಪರಿಶೀಲಿಸಿ ಡ್ರೈವರ್ ಅನ್ನು ಸರಿಯಾಗಿ ಸ್ಥಾಪಿಸಿದ ನಂತರ ಇದನ್ನು ಅಲ್ಲಿ ತೋರಿಸಲಾಗುತ್ತದೆ ಈಗ ಅನುಸರಿಸಬೇಕಾದ ಕ್ರಮಗಳು ಯಾವುವು ಮೊದಲ ಹಂತವೆಂದರೆ ನೀವು developper org ಗೆ ಹೋಗಬೇಕು ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ಗೆ ಸ್ಥಳವಿದೆ ಎಂದು ನೀವು ನೋಡುತ್ತೀರಿ ಸಹಜವಾಗಿ ಇದನ್ನು ಮಾಡಲು ನೀವು ಮೊದಲು ಸೈನ್ ಅಪ್ ಮಾಡಬೇಕು ನೀವು ಅನುಸರಿಸಬೇಕಾದ ಸರಳ ಪ್ರಕ್ರಿಯೆ ಇದು ನೀವು ಲಾಗಿನ್ ಆದ ನಂತರ ನಿಮ್ಮ ವಿವರಗಳನ್ನು ತಿಳಿಸಿ ನೀವು ಈ ರೀತಿಯ ಪರದೆಯನ್ನು ಹೊಂದಿರುತ್ತೀರಿ ಅಲ್ಲಿ ಕಂಪೈಲರ್ ಎಂದು ಬರೆಯಲ್ಪಟ್ಟಿರುವುದನ್ನು ಕಾಣಬಹುದು ಆ ಕಂಪ್ಲೈಯರ್ ಅನ್ನು ಕ್ಲಿಕ್ ಮಾಡಿ ತದನಂತರ ನೀವು ಮುಂದುವರಿಯಿರಿ ಒಮ್ಮೆ ನೀವು ಮೊದಲ ಬಾರಿಗೆ ಕಂಪ್ಲೈಯರ್ ಅನ್ನು ಕ್ಲಿಕ್ ಮಾಡಿದರೆ ಈ ಸಮಸ್ಯೆಯನ್ನು ಎದುರಿಸುತ್ತೀರಿ ಅಲ್ಲಿ ಸಾಧನ ಆಯ್ಕೆ ಮಾಡಲಾಗಿಲ್ಲ ಎಂದು ಬರೆಯಲಾಗಿದೆ ಒಂದೋ ಅದು STMF401RE ಅಥವಾ ಇನ್ನೊಂದು ಸಾಧನ ನಂತರ ನೀವು ಆ ಸಾಧನವನ್ನು ಆರಿಸಬೇಕಾಗುತ್ತದೆ ನೀವು ಅನುಸರಿಸಬೇಕಾದ ಮುಂದಿನ ಹಂತವೆಂದರೆ ನೀವು ಆಡ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ತದನಂತರ ನೀವು ನ್ಯೂಕ್ಲಿಯೊF401RE ಅನ್ನು ಆಯ್ಕೆ ಮಾಡಿ ಇದು ನಾವು ಬಳಸುತ್ತಿರುವ ಬೋರ್ಡ್ ಆದ್ದರಿಂದ ನೀವು ಬಳಸುತ್ತಿರುವ ಯಾವುದೇ ನಿರ್ದಿಷ್ಟ ಬೋರ್ಡ್ ಅನ್ನು ನೀವು ಆರಿಸಬೇಕಾಗುತ್ತದೆ ನಾವು ಆ ಬೋರ್ಡ್ ಅನ್ನು ಆಯ್ಕೆ ಮಾಡುತ್ತೇವೆ ಮತ್ತು ನಂತರ ನಾವು ಮುಂದುವರಿಯುತ್ತೇವೆ ಒಮ್ಮೆ ನೀವು ಈ ನಿರ್ದಿಷ್ಟ ಬೋರ್ಡ್ ಅನ್ನು ಆಯ್ಕೆ ಮಾಡಿರುವುದನ್ನು ಇಲ್ಲಿ ನೋಡುತ್ತೀರಿ ಮೊದಲು ಯಾವುದೇ ಸಾಧನವನ್ನು ಆಯ್ಕೆ ಮಾಡಿಲ್ಲ ಎಂದು ತೋರಿಸುತ್ತಿತ್ತು ಈಗ ಒಮ್ಮೆ ನೀವು ಈ ಕೆಳಗಿನ ಹಂತಗಳನ್ನು ಮಾಡಿದರೆ ನ್ಯೂಕ್ಲಿಯೊ F401RE ಅನ್ನು ಆಯ್ಕೆ ಮಾಡಲಾಗಿದೆ ಎಂದು ನೀವು ನೋಡುತ್ತೀರಿ ನಾವು ಮುಂದುವರಿಯೋಣ ಒಮ್ಮೆ ನೀವು ಈ ನಿರ್ದಿಷ್ಟ ಪರದೆಯನ್ನು ನೋಡಿದಾಗ ನೀವು ನನ್ನ ಪ್ರೋಗ್ರಾಮ್ಗಳನ್ನು ಸಹ ನೋಡುತ್ತೀರಿ ಮತ್ತು ಅದು ಬಹುತೇಕ ಖಾಲಿಯಾಗಿದೆ ಎಂದು ನೀವು ನೋಡುತ್ತೀರಿ ಆದರೆ ನೀವು ಪ್ರೋಗ್ರಾಮ್ಗಳನ್ನು ಬರೆಯುತ್ತಿದ್ದರೆ ಅದು ತೋರಿಸುತ್ತದೆ ನನ್ನ ಖಾತೆಯಿಂದ ನಾನು ನಿಮಗೆ ತೋರಿಸಿದ ನಂತರ ಇಲ್ಲಿ ಅನೇಕ ಪ್ರೋಗ್ರಾಮ್ಗಳಿವೆ ಎಂದು ನೀವು ನೋಡುತ್ತೀರಿ ಮುಂದಿನ ಹಂತವೆಂದರೆ ಮೈಪ್ರೋಗ್ರಾಮ್ಸ್ ಮೇಲೆ ಬಲ ಕ್ಲಿಕ್ ಮಾಡುವ ಮೂಲಕ ಕಾರ್ಯಕ್ಷೇತ್ರದ ಎಡಭಾಗದಲ್ಲಿರುವ ಪ್ರಾಜೆಕ್ಟ್ ಸ್ಲೈಡ್ ಬಾರ್ನಲ್ಲಿ ಮೈ ಪ್ರೋಗ್ರಾಮ್ಸ್'my programs' ಅಡಿಯಲ್ಲಿ ಹೊಸ ಪ್ರೋಗ್ರಾಂ ಅನ್ನು ರಚಿಸುವುದು ನಂತರ ನೀವು ಹೊಸದನ್ನು ರಚಿಸಿ ಮತ್ತು ಪ್ರೋಗ್ರಾಂ ಅನ್ನು ಹೆಸರಿಸಿ ಮತ್ತು ಖಾಲಿ ಟೆಂಪ್ಲೇಟ್ ಅನ್ನು ಆರಿಸಿ ಮತ್ತು ನಂತರ ನೀವು ಓಕೆ ಒತ್ತಿರಿ ನೀವು ಮೊದಲ ಪ್ರೋಗ್ರಾಂ ಅನ್ನು ಬರೆಯಲು ಪ್ರಾರಂಭಿಸಿದ ನಂತರ ಅನುಸರಿಸಬೇಕಾದ ಹಂತಗಳು ಇವು ಈಗ ನೀವು ಏನು ಮಾಡಬೇಕು ನಿಮ್ಮ ಪ್ರೋಗ್ರಾಂನಲ್ಲಿ ಬಲ ಕ್ಲಿಕ್ ಮಾಡುವ ಮೂಲಕ ನೀವು ಸಿಪಿಪಿ ಫೈಲ್ ಅನ್ನು ಸೇರಿಸಬೇಕು ಮತ್ತು ನಂತರ ಹೊಸ ಫೈಲ್ ಹೆಸರನ್ನು ಸೇರಿಸಬೇಕು ಇನ್ನೂ ಕೆಲವು ಸ್ಲೈಡ್ಗಳನ್ನು ಮುಗಿಸಿದ ನಂತರ ನಾನು ಈ ಸಾಧನಕ್ಕೆ ಕರೆದೊಯ್ಯುತ್ತೇನೆ ಆದ್ದರಿಂದ ಇದು ನಿಮ್ಮ main cpp ಆಗಿದೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಇದು main cpp ಪ್ರೋಗ್ರಾಂ ಎಂದು ನೋಡುತ್ತೀರಿ ತದನಂತರ ನೀವು ಪ್ರೋಗ್ರಾಂ ಅನ್ನು ಕಂಪೈಲ್ ಮಾಡಬೇಕು ಕಂಪೈಲ್ ಬಟನ್ ಅನ್ನು ಇಲ್ಲಿ ಮೇಲ್ಭಾಗದಲ್ಲಿ ತೋರಿಸಲಾಗಿದೆ ನೀವು ಕಂಪೈಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಅದು ಕಂಪೈಲ್ ಮಾಡುತ್ತದೆ ನೀವು ಕಂಪೈಲ್ ಮಾಡಿದ ನಂತರ ಕೋಡ್ ಡೌನ್ಲೋಡ್ ಆಗುತ್ತದೆ ಅದನ್ನು ಡೌನ್ಲೋಡ್ ಫೋಲ್ಡರ್ನಲ್ಲಿ ಉಳಿಸಿ ಪ್ರೋಗ್ರಾಂ ಚಾಲನೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಎಲ್ಇಡಿ ಬೋರ್ಡ್ನಲ್ಲಿ ಮಿಟುಕಿಸಲು ಪ್ರಾರಂಭಿಸುತ್ತದೆ ಯಾವುದೇ ಅಪ್ಲಿಕೇಶನ್ ಅಭಿವೃದ್ಧಿಗೆ ಈ ಹಂತಗಳ ಅನುಕ್ರಮವನ್ನು ಅನುಸರಿಸಬೇಕಾಗಿದೆ ಬೋರ್ಡ್ ಆಯ್ಕೆ ಮತ್ತು ಡ್ರೈವರ್ ಆಯ್ಕೆಯನ್ನು ಒಮ್ಮೆ ಮಾತ್ರ ಮಾಡಬೇಕಾಗಿದೆ ಇದು ಪರಿಸರ ಎಂದು ನೀವು ನೋಡುತ್ತೀರಿ ಇದು ನಾನು ತೋರಿಸುತ್ತಿರುವ ಸರಳ ಪ್ರೋಗ್ರಾಮ್ ಆದ್ದರಿಂದ ನಾವು ನಿಮಗೆ ಹೇಳಿದಂತೆ ಅಗತ್ಯವಿರುವ ಮೊದಲ ಹೆಜ್ಜೆಯನ್ನು ನಾವು ಮಾಡುತ್ತಿದ್ದೇವೆ ಇದು ಮೈ ಪ್ರೋಗ್ರಾಂ ನೀವು ಮೇನ್ ಪ್ರೋಗ್ರಾಂನಲ್ಲಿ ಇಲ್ಲಿ ಬಲ ಕ್ಲಿಕ್ ಮಾಡಬೇಕು ತದನಂತರ ಈ ರೀತಿ ಏನಾದರೂ ಬರಲಿದೆ ಎಂದು ನೀವು ನೋಡುತ್ತೀರಿ ಮತ್ತು ನೀವು ಈ ಪ್ರೋಗ್ರಾಂಗೆ ಹೆಸರನ್ನು ನೀಡಬೇಕು ನಾವು blinkLED ಎಂದು ಹೇಳೋಣ ಮತ್ತು ನಾನು ಓಕೆ ಕ್ಲಿಕ್ ಮಾಡುತ್ತೇನೆ ಒಮ್ಮೆ ನಾನು ಇದನ್ನು ಮಾಡಿದ ನಂತರ ನೀವು ಈ ಹೆಸರಿನ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮತ್ತು ನೀವು ಕೆಲವು ಮಾದರಿ ಕೋಡ್ ಅನ್ನು ನೋಡುತ್ತೀರಿ ನಾವು ಈ ಮಾದರಿ ಕೋಡ್ ಅನ್ನು ಕತ್ತರಿಸುತ್ತೇವೆ ಮತ್ತು ನಾವು ನಮ್ಮ ಕೋಡ್ ಅನ್ನು ಇಲ್ಲಿ ಬರೆಯುತ್ತೇವೆ ನಾನು ಇಲ್ಲಿ ಕ್ಲಿಕ್ ಮಾಡುತ್ತೇನೆ ನಾನು ನಿಮಗೆ ಹೇಳಿದಂತೆ ಇದು main cpp ಆಗಿದೆ ನಾನು ಇದನ್ನು ಉಳಿಸುತ್ತೇನೆ ಇದು include mbed h ಅನ್ನು ಸೇರಿಸಿ ಇದು ನೀವು ಸೇರಿಸಬೇಕಾದ ಹೆಡರ್ ಫೈಲ್ ಆಗಿದೆ ನಂತರ ನೀವು ಮಾಡುತ್ತಿರುವುದು ಡಿಜಿಟಲ್ ಔಟ್ ಮೈ ಎಲ್ ಈ ಡಿ ಎಲ್ಇಡಿ 3 ಇದು ಔಟ್ಪುಟ್ ಪಿನ್ಗಳಲ್ಲಿ ಒಂದಾಗಿದೆ ಮತ್ತು ಆ ಎಸ್ಟಿಎಂ ಬೋರ್ಡ್ನಲ್ಲಿರುವ ಎಲ್ಇಡಿ ಹೆಸರು ಎಲ್ಇಡಿ 3 ಆಗಿದೆ ಪ್ರೋಗ್ರಾಂ ನಿರಂತರವಾಗಿ ಚಾಲನೆಯಲ್ಲಿದೆ ಆದ್ದರಿಂದ ಇದು ನಾನು ಬರೆದ ಸರಳ ಕೋಡ್ ಆಗಿದೆ ಮುಂದಿನ ಸ್ಲೈಡ್ನಲ್ಲಿ ನಾವು ಹೆಚ್ಚಿನ ವಿವರಗಳನ್ನು ನೋಡುತ್ತೇವೆ ಈಗ ನಾನು ಈ ಕಂಪೈಲ್ ಬಟನ್ ಅನ್ನು ಕಂಪೈಲ್ ಮಾಡಲು ಬಳಸುತ್ತೇನೆ ಈಗ ಕೋಡ್ ಕಂಪೈಲ್ ಆಗುತ್ತಿದೆ ಎಂದು ನೀವು ನೋಡಬಹುದು ಮತ್ತು ನಾನು ನಿಮಗೆ ಹೇಳಿದ್ದೇನೆ ಅದು ಡೌನ್ಲೋಡ್ ಫೋಲ್ಡರ್ನಲ್ಲಿ ಉಳಿಸಲ್ಪಡುತ್ತದೆ ನೀವು ಅದನ್ನು ನಕಲಿಸಿ ಅಥವಾ ನೀವು ಅದನ್ನು ಇಲ್ಲಿಂದ ಕತ್ತರಿಸಬಹುದು ಮತ್ತು ಎಡಭಾಗದಲ್ಲಿ ಪಿಸಿಯಲ್ಲಿ ಜೋಡಿಸಲಾದ ಬೋರ್ಡ್ ಅನ್ನು ನೀವು ನೋಡಬಹುದು ನೀವು ಇಲ್ಲಿಗೆ ಹೋಗಿ ಮತ್ತು ನೀವು ಅದನ್ನು ಅಂಟಿಸಿ ನಾವು ಈ ರೀತಿ ಏನಾದರೂ ಮಾಡಿದರೆ ಆನ್ ಬೋರ್ಡ್ ಎಲ್ ಈ ಡಿ ಪ್ರಜ್ವಲಿಸುತ್ತದೆ ಧನ್ಯವಾದಗಳು